ಎಲ್ಲರಿಗೂ ನಮಸ್ಕಾರ ನಾನು ಕಾನ್ಪುರದ ಐಐಟಿಯ ಮಾನವಿಕ ಮತ್ತು ಸಮಾಜ ವಿಜ್ಞಾನ ವಿಭಾಗದ ರವಿಚಂದ್ರನ್ ನಾನು ನಿಮಗೆ ಎನ್ ಪಿ ಟಿ ಇ ಎಲ್ ಮೂಕ್ ಮೂಲಕ ಸಾಫ್ಟ್ ಸ್ಕಿಲ್ಸ್ ಮತ್ತು ಪರ್ಸನಾಲಿಟಿ ಡೆವಲಪಿಂಗ್ ಕೋರ್ಸ್ ಅನ್ನು ನೀಡುತ್ತಿದ್ದೇನೆ ನಾವು ಈಗ ಅರ್ಧದಷ್ಟು ಕೋರ್ಸ್ ಅನ್ನು ಪೂರ್ಣಗೊಳಿಸಿದ್ದೇವೆ ಎಂದು ನನಗೆ ತುಂಬಾ ಸಂತೋಷವಾಗಿದೆ 4 ವಾರಗಳು ಮುಗಿದಿವೆ ಮತ್ತು ನಂತರ ವೇದಿಕೆಯಲ್ಲಿ ಕುತೂಹಲಕಾರಿ ಚರ್ಚೆಗಳು ನಡೆಯುತ್ತಿವೆ ಇನ್ನೂ ಭಾಗವಹಿಸದಿರುವವರು ವೇದಿಕೆಗೆ ಸೇರಲು ನಾನು ವಿನಂತಿಸುತ್ತೇನೆ ಮತ್ತು ತುಂಬಾ ಆಸಕ್ತಿದಾಯಕ ಉತ್ತರಗಳಿವೆ ಜನರು ಸಹ ತಾವೇ ನೀಡುತ್ತಿದ್ದಾರೆ ನಾನು ಉತ್ತರಗಳನ್ನು ನೀಡುವ ಮೊದಲು ನನಗೆ ಇಷ್ಟವಾದ ಕೆಲವು ಉತ್ತರಗಳನ್ನು ನಾನು ಅತ್ಯುತ್ತಮ ಉತ್ತರವೆಂದು ಗುರುತಿಸಿದ್ದೇನೆ ಅದನ್ನು ಹೇಳಿದ ನಂತರ ಈಗ ನಾವು ಕೋರ್ಸ್ನ ಉಳಿದ ಅರ್ಧಕ್ಕೆ ಹೋಗುತ್ತಿದ್ದೇವೆ ಅದು ನಾವು ಮೊದಲು ಹೇಗೆ ಪ್ರಾರಂಭಿಸಿದ್ದೇವೆ ಎಂಬುದರಂತೆಯೇ ರೋಮಾಂಚನಕಾರಿಯಾಗಿದೆ ಎಂದು ನಾನು ಭಾವಿಸುತ್ತೇನೆ 4 ವಾರಗಳು ಮುಗಿದಿವೆ ಈಗ ನಾವು ಐದನೇ ವಾರದಲ್ಲಿದ್ದೇವೆ ಮತ್ತು ಇದು ಮೊದಲ ಮಾಡ್ಯೂಲ್ ಮತ್ತು ಉಪನ್ಯಾಸ ಸಂಖ್ಯೆ 25 ಆಗಿದೆ ಈಗ ಈ ವಾರದಲ್ಲಿ ನಾನು ಹೊಸ ಪರಿಕಲ್ಪನೆಯನ್ನು ತರುತ್ತೇನೆ ಮತ್ತು ನಂತರ ನಿಮಗೆ ಮತ್ತೆ ಏನನ್ನಾದರೂ ಪರಿಚಯಿಸುತ್ತೇನೆ ನೀವು ತುಂಬಾ ಲಘುವಾಗಿ ತೆಗೆದುಕೊಳ್ಳುತ್ತಿದ್ದೀರಿ ಮತ್ತು ಅದು ನಮ್ಮ ಇಡೀ ಜೀವನವನ್ನು ವ್ಯಾಪಿಸುತ್ತಿದೆ ಆದರೆ ನಾವು ನಿಲ್ಲಿಸುವುದಿಲ್ಲ ಮತ್ತು ನಂತರ ಅದು ನಮಗೆ ಏನು ಮಾಡುತ್ತಿದೆ ಎಂಬುದರ ಬಗ್ಗೆ ಯೋಚಿಸುತ್ತೇವೆ ನಾನು ಏನು ಮಾತನಾಡಲಿದ್ದೇನೆ ಅದು ತಂತ್ರಜ್ಞಾನದ ಬಗ್ಗೆ ಮತ್ತು ಅದು ಸಂವಹನಕ್ಕೆ ಹೇಗೆ ಸಂಬಂಧಿಸಿದೆ ನಮ್ಮದೇ ಆದ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಮತ್ತು ಅದನ್ನು ಹೆಚ್ಚಿಸಲು ಮೃದು ಕೌಶಲ್ಯಗಳನ್ನು ಬಳಸುವ ನಮ್ಮ ಸಾಮರ್ಥ್ಯವನ್ನು ಅದು ಹೇಗೆ ಮಾಡುತ್ತಿದೆ ಅಥವಾ ಹಾಳುಮಾಡುತ್ತಿದೆ ಎಂದು ನೀವು ಊಹಿಸಿರಬಹುದು ಈಗ ಈ ಮಾಡ್ಯೂಲ್ನಲ್ಲಿ ಮತ್ತು ನಿರ್ದಿಷ್ಟವಾಗಿ ಈ ಉಪನ್ಯಾಸದಲ್ಲಿ ನಾವು ಅಭಿವೃದ್ಧಿಪಡಿಸುತ್ತಿರುವ ಪರಿಕಲ್ಪನೆ ತಾಂತ್ರಿಕ ವ್ಯಕ್ತಿತ್ವ ಮತ್ತು ಅದನ್ನು ಮಾಡುವುದು ಸರಿಯೇ ಅಥವಾ ಇಲ್ಲವೇ ಮತ್ತು ನಾವು ಅಂತಹ ವ್ಯಕ್ತಿತ್ವವನ್ನು ಏಕೆ ಅಭಿವೃದ್ಧಿಪಡಿಸುತ್ತಿದ್ದೇವೆ ಎಂಬುದನ್ನು ನಾನು ನಿಮಗೆ ಪರಿಚಯಿಸಲಿದ್ದೇನೆ ಈಗ ನಾವು ನಿಜವಾಗಿಯೂ ಮುಖ್ಯ ಪರಿಕಲ್ಪನೆಗೆ ಪ್ರವೇಶಿಸುವ ಮೊದಲು ಕೊನೆಯ ಉಪನ್ಯಾಸದಲ್ಲಿ ನಾವು ಏನು ಮಾಡಿದ್ದೇವೆ ಎಂಬುದನ್ನು ತ್ವರಿತವಾಗಿ ನೆನಪಿಸಿಕೊಳ್ಳೋಣ ಮತ್ತು ನಂತರ ನಾನು ನಿಮಗೆ ಮುಖ್ಯಾಂಶಗಳ ವಿಷಯದಲ್ಲಿ ಕೆಲವು ಪ್ರಮುಖ ಅಂಶಗಳನ್ನು ನೀಡುತ್ತೇನೆ ಕೊನೆಯ ಉಪನ್ಯಾಸದಲ್ಲಿ ನಾನು ದೂರವಾಣಿ ಕರೆಗಳನ್ನು ನಿರ್ವಹಿಸುವ ವಿಷಯದಲ್ಲಿ ನೀವು ಎದುರಿಸಬಹುದಾದ ಹೆಚ್ಚಿನ ಸವಾಲುಗಳನ್ನು ಮುಂದುವರೆಸಿದೆ ಮತ್ತು ನಿರ್ದಿಷ್ಟವಾಗಿ ಕಷ್ಟಕರವಾದ ಕರೆ ಮಾಡುವವರನ್ನು ನಿಭಾಯಿಸುವುದು ಮತ್ತು ಕಷ್ಟಕರವಾದ ಕರೆ ಮಾಡುವವರ ವಿಷಯದಲ್ಲಿ ಕೋಪಗೊಂಡ ಕರೆ ಮಾಡುವವರ ಜೊತೆ ವ್ಯವಹರಿಸುವುದರ ಕುರಿತು ನಾನು ನಿಮ್ಮೊಂದಿಗೆ ಮಾತನಾಡುತ್ತೇನೆ ಆದ್ದರಿಂದ ಕೋಪಗೊಂಡ ಕರೆ ಮಾಡುವವರೊಂದಿಗೆ ವ್ಯವಹರಿಸುವ ಹೆಚ್ಚಿನ ಅಂಶಗಳು ಸಂಘರ್ಷ ಪರಿಹಾರದಲ್ಲಿ ನೀವು ಕೋಪಗೊಂಡ ವ್ಯಕ್ತಿಯೊಂದಿಗೆ ವ್ಯವಹರಿಸುವ ರೀತಿಯಲ್ಲಿ ಹೋಲುತ್ತವೆ ಆದರೆ ಕೆಲವು ವಿಶೇಷ ಲಕ್ಷಣಗಳಿವೆ ಅದನ್ನು ನಾವು ಮತ್ತೆ ಚರ್ಚಿಸುತ್ತೇವೆ ಮತ್ತು ಅದರ ನಂತರ ನಾನು ನೀವು ಹೊಂದಿರಬೇಕಾದ ಕೆಲವು ಅಗತ್ಯ ದೂರವಾಣಿ ಕೌಶಲ್ಯಗಳ ಮೇಲೆ ಕೇಂದ್ರೀಕರಿಸಿದೆ ಮೂಲಭೂತ ಅಥವಾ ಮುಂದುವರಿದ ಮಟ್ಟದಲ್ಲಿ ನಾನು ಪ್ರಾರಂಭಿಸಿದ ಪ್ರಮುಖ ವಿಷಯವೆಂದರೆ ನಿಮ್ಮ ಧ್ವನಿಯನ್ನು ನಿರ್ವಹಿಸಲು ನಿಮ್ಮನ್ನು ಕೇಳಿಕೊಳ್ಳುವುದು ನೀವು ಅದನ್ನು ರೆಕಾರ್ಡ್ ಮಾಡಬಹುದು ತರಬೇತಿ ನೀಡಬಹುದು ಮತ್ತು ನಂತರ ಕ್ಷಮಿಸಿ ಧನ್ಯವಾದಗಳು ಅತ್ಯಂತ ಸ್ವಾಗತ ಇತ್ಯಾದಿ ಪ್ರಮುಖ ಪದಗಳನ್ನು ಹೇಳಬಹುದು ಎಂದು ನಾನು ಹೇಳಿದೆ ಮತ್ತು ನೀವು ಟೆಲಿಫೋನ್ ಸಂಭಾಷಣೆಯ ಉದ್ದಕ್ಕೂ ಸಕ್ರಿಯ ಕೇಳುಗನಾಗಿರಬೇಕು ನೀವು ಹರ್ಷಚಿತ್ತದಿಂದ ಇರಬೇಕು ಏಕೆಂದರೆ ಒಳ್ಳೆಯ ಭಾವನೆಯಿಂದ ನೀವು ಹೊಂದುವ ಲವಲವಿಕೆಯು ಇತರ ವ್ಯಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ವ್ಯಕ್ತಿಯನ್ನು ಸಹ ಉತ್ತಮಗೊಳಿಸುತ್ತದೆ ಕರೆ ಮಾಡುವವರನ್ನು ನೀವು ಮೊದಲೇ ತಿಳಿದಿರಬೇಕು ಅಥವಾ ತಿಳಿದಿಲ್ಲದಿದ್ದರೂ ಸಹ ವಯಸ್ಸಿನ ಪ್ರಕಾರ ಮನಸ್ಥಿತಿಯ ವಿಷಯದಲ್ಲಿ ನೀವು ಕರೆ ಮಾಡುವವರನ್ನು ಯಾವ ಶೀರ್ಷಿಕೆಯ ಮೂಲಕ ಕರೆಯಬೇಕು ಎಂಬುದನ್ನು ಊಹಿಸಲು ಪ್ರಯತ್ನಿಸಿ ನೀವು ಕೆಲವು ಆರಂಭಿಕ ಭಯವನ್ನು ಹೊಂದಿರಬಹುದು ವಿಶೇಷವಾಗಿ ನೀವು ಹೊಸ ಸ್ಥಳದಲ್ಲಿದ್ದರೆ ಮತ್ತು ನಂತರ ನೀವು ಕೆಲವು ಕಠಿಣ ಕರೆ ಮಾಡುವವರನ್ನು ನಿಭಾಯಿಸಬೇಕು ನೀವು ಕೆಲವು ಆರಂಭಿಕ ಭಯ ಮತ್ತು ಆತಂಕವನ್ನು ಹೊಂದಿರಬಹುದು ಆದರೆ ನೀವು ಭಯಪಡುವ ವಿಷಯಗಳನ್ನು ಅಭ್ಯಾಸ ಮಾಡುವ ಮೂಲಕ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಕೇಂದ್ರೀಕೃತವಾಗಿರಲು ಮತ್ತು ನಿಮ್ಮನ್ನು ಚೈತನ್ಯಗೊಳಿಸಲು ಕೆಲವು ಆರಂಭಿಕ ಭಯ ಅಗತ್ಯ ಎಂದು ನಾನು ನಿಮಗೆ ಹೇಳಿದೆ ಸಭ್ಯರಾಗಿರಿ ಸಭ್ಯ ಅಭಿವ್ಯಕ್ತಿಗಳನ್ನು ಬಳಸಿ ಪರಿಭಾಷೆಯನ್ನು ತಪ್ಪಿಸಿ ಹೆಚ್ಚು ಪರಿಚಿತವಲ್ಲದ ತಾಂತ್ರಿಕ ಪದಗಳನ್ನು ನೀವು ಬಳಸಿದರೂ ಅಥವಾ ಯಾರಾದರೂ ಬಳಸುತ್ತಿದ್ದರೂ ಸಹ ಸ್ಪಷ್ಟೀಕರಣಗಳನ್ನು ಪಡೆದುಕೊಳ್ಳಿ ಆ ಮೂಲಕ ನೀವು ತಪ್ಪು ಸಂವಹನವನ್ನು ತಪ್ಪಿಸುತ್ತೀರಿ ನೀವು ಕರೆ ಮಾಡುವಾಗ ಸಮಸ್ಯೆಗಳನ್ನು ನಿರೀಕ್ಷಿಸಿ ಏಕೆಂದರೆ ಎಲ್ಲಾ ಸಮಯದಲ್ಲೂ ಕರೆಗಳು ತುಂಬಾ ಶಾಂತಿಯುತವಾಗಿ ಸಾಮರಸ್ಯದ ರೀತಿಯಲ್ಲಿ ಕೊನೆಗೊಳ್ಳುವುದಿಲ್ಲ ಏಕೆಂದರೆ ಸಮಸ್ಯೆಗಳಿರುವ ಸಾಧ್ಯತೆಯಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಲು ಕಂಪನಿ ಅಥವಾ ನೀವು ಪ್ರತಿನಿಧಿಸುವ ಜನರ ಇಮೇಜ್ ಅನ್ನು ಹೆಚ್ಚಿಸಲು ನೀವು ಕರೆಗಳನ್ನು ಅವಕಾಶಗಳಾಗಿ ಪರಿಗಣಿಸಬೇಕು ಅಂತಿಮವಾಗಿ ನೀವು ಯಾರಾದರೂ ಮಾತನಾಡಲು ಬಯಸುವ ವ್ಯಕ್ತಿಯಾಗಿರಬೇಕು ಜನರು ತಪ್ಪಿಸಲು ಬಯಸುವ ವ್ಯಕ್ತಿಯಾಗಬಾರದು ಸರಿ ನಿಮಗೆ ಗೊತ್ತಾ ನೀವೇ ಜನರನ್ನು ತಪ್ಪಿಸುತ್ತಿರಬಹುದು ಜನರು ತಪ್ಪಿಸಲು ಬಯಸುವ ವ್ಯಕ್ತಿಗಳಲ್ಲಿ ನೀವು ಒಬ್ಬರಾಗಬಾರದು ಜನರು ಮಾತನಾಡಲು ಬಯಸುವ ಅತ್ಯಂತ ಜನಪ್ರಿಯ ವ್ಯಕ್ತಿಯಾಗಬೇಕು ನಾನು ಸೂಚಿಸಿದ ಸಲಹೆಗಳನ್ನು ಅನುಸರಿಸಿ ಈಗ ನಿಮಗೆ ನೆನಪಾದರೆ ಸಂಗೀತದ ಪ್ರತಿಭೆ ಎ ರೆಹಮಾನ್ ಅವರಂತೆ ವಿಶೇಷವಾಗಿ ಅವರು ತಮ್ಮ ಸಂಗೀತವನ್ನು ರಚಿಸುವ ಸಮಯದಲ್ಲಿ ತಂತ್ರಜ್ಞಾನದಿಂದ ದೂರವಿರಲು ಸರಿ ತಮ್ಮೊಂದಿಗೆ ಇರಲು ಬಯಸುವ ಕೆಲವರು ಇದ್ದಾರೆ ಎಂದು ನಾನು ಉಪನ್ಯಾಸವನ್ನು ಮುಗಿಸಿದೆ ಅವರು ಸಂಪೂರ್ಣವಾಗಿ ದೂರವಾಣಿ ಕರೆಗಳನ್ನು ಕಡಿತಗೊಳಿಸಲು ಬಯಸುತ್ತಾರೆ ಈಗ ಟೆಲಿಫೋನ್ ಮತ್ತು ಅಂತಹ ಇತರ ತಂತ್ರಜ್ಞಾನಗಳು ನಮ್ಮ ವ್ಯಕ್ತಿತ್ವವಾಗಿ ಸೇರಿಕೊಂಡಿವೆಯೇ ನಿಸ್ಸಂಶಯವಾಗಿ ಹೌದು ಅಥವಾ ನಾವು ಇನ್ನೂ ಮನುಷ್ಯರಾಗಿ ಉಳಿದಿದ್ದೇವೆಯೇ ಅಥವಾ ನಾವು ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಬದಲಾಗುತ್ತಿದ್ದೇವೆಯೇ ಉತ್ತರವೆಂದರೆ ನಾವು ಟೆಕ್ನೋ ಮಾನವರಾಗಿದ್ದೇವೆ ನಾವು ತಾಂತ್ರಿಕ ಪುರುಷರು ನಾವು ತಾಂತ್ರಿಕ ಮಹಿಳೆಯರು ನಾವು ತಾಂತ್ರಿಕ ಮಕ್ಕಳು ಆದ್ದರಿಂದ ನಾವು ಹೊಂದಿದ್ದೇವೆ ನಾವು ತಂತ್ರಜ್ಞಾನಕ್ಕೆ ಅನುಗುಣವಾಗಿ ನಮ್ಮನ್ನು ಬದಲಾಯಿಸಿಕೊಳ್ಳುತ್ತೇವೆ ಈ ಟೆಕ್ನೋ ಸಂಸ್ಕೃತಿಯಲ್ಲಿ ಕೆಲಸ ಮಾಡುವ ಸಿದ್ಧಾಂತಿಗಳು ಅಥವಾ ತಂತ್ರಜ್ಞಾನಗಳು ಜೀವನ ಪರಿಸರದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಮತ್ತು ಅದಕ್ಕೆ ಸಂಬಂಧಿಸಿದ ಪದಗಳಿವೆ ನೀವು ತಿಳಿದುಕೊಳ್ಳಬೇಕಾದ ಒಂದು ಆಸಕ್ತಿದಾಯಕ ಪದವೆಂದರೆ ಈಗ ನಮ್ಮನ್ನು ಸೈಬಾರ್ಗ್ಸ್ ಎಂದು ಪರಿಗಣಿಸಲಾಗುತ್ತದೆ ಸೈಬೋರ್ಗ್ಗಳು ಎಂದರೇನು ಸೈಬಾರ್ಗ್ಗಳು ಪಾರ್ಟ್ ಹ್ಯೂಮನ್ಸ್ ಮತ್ತು ಪಾರ್ಟ್ ಮೆಷಿನ್ ಮತ್ತು ಡೊನ್ನಾ ಹರಾವೆ ಅವರ ಪ್ರಸಿದ್ಧ ಪುಸ್ತಕ ಸಿಮಿಯನ್ಸ್ ಸೈಬೋರ್ಗ್ಸ್ ಮತ್ತು ವುಮೆನ್ನಲ್ಲಿ ನಾವೆಲ್ಲರೂ ಸೈಬಾರ್ಗ್ಗಳಾಗಿ ಮಾರ್ಪಟ್ಟಿರುವ ತಾಂತ್ರಿಕ ಮಾನವರನ್ನು ಉಲ್ಲೇಖಿಸುತ್ತದೆ ಈಗ ಸೈಬರ್ಗ್ಗಳನ್ನು ವಾಸ್ತವವಾಗಿ ಸೈಬರ್ನೆಟಿಕ್ ಜೀವಿಗಳು ಎಂಬ ಪದದಿಂದ ಸಂಕ್ಷಿಪ್ತಗೊಳಿಸಲಾಗಿದೆ ಈಗ ಸೈಬಾರ್ಗ್ಗಳು ಏನು ಸೂಚಿಸುತ್ತವೆ ಮನುಷ್ಯ ಮತ್ತು ಯಂತ್ರದ ನಡುವಿನ ಗಡಿಗಳು ಮಸುಕಾಗಿವೆ ಎಂದು ಅವು ಸೂಚಿಸುತ್ತವೆ ಆದ್ದರಿಂದ ಈಗ ನೀವು ಮನುಷ್ಯನನ್ನು ಯಂತ್ರದಿಂದ ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಅವು ಒಗ್ಗೂಡಿವೆ ಅವಿಭಾಜ್ಯವಾಗಿವೆ ಜೀವಿಗಳು ಇನ್ನು ಮುಂದೆ ಜ್ಞಾನದ ಕಾಯಗಳಲ್ಲ ಆದರೆ ಜೈವಿಕ ಘಟಕಗಳು ಒಂದು ರೀತಿಯ ಮಾಹಿತಿ ಸಂಸ್ಕರಣಾ ಸಾಧನ ಅದು ಡೊನ್ನಾ ಹರಾವೆ ಹೇಳುತ್ತಾರೆ ಇದರ ಅರ್ಥವೇನೆಂದರೆ ಅವಳು ಹೇಳುತ್ತಾಳೆ ನಮ್ಮ ಬಗ್ಗೆ ನಮಗೆ ಸ್ವಂತ ಜ್ಞಾನವಿಲ್ಲ ಆದರೆ ನಾವು ಒಂದು ರೀತಿಯ ಫ್ಲಾಪಿ ಡಿಸ್ಕ್ ಅಥವಾ ಒಂದು ರೀತಿಯ ಪೆನ್ ಡ್ರೈವ್ನಂತೆ ಆಗುತ್ತಿದ್ದೇವೆ ಇದರಲ್ಲಿ ನಾವು ಮಾಹಿತಿಯನ್ನು ಸಾಗಿಸುತ್ತೇವೆ ಅದರ ಮೂಲಕ ಜನರು ನಮ್ಮನ್ನು ಪ್ರವೇಶಿಸಬಹುದು ನಮ್ಮನ್ನು ಬಳಸಬಹುದು ನಮ್ಮನ್ನು ಕುಶಲತೆಯಿಂದ ಮಾಡಬಹುದು ಸೈಬರ್ಗ್ಸ್ ಸೈಬರ್ನೆಟಿಕ್ ಜೀವಿಗಳು ಅವಳ ಪ್ರಕಾರ ಜೀವಶಾಸ್ತ್ರ ಮತ್ತು ತಂತ್ರಜ್ಞಾನದ ನಡುವಿನ ಸಮ್ಮಿಳನದ ಪರಿಣಾವಾಗಿದೆ ಸೈಬರ್ನೆಟಿಕ್ಸ್ ಮತ್ತೊಂದು ಕ್ಷೇತ್ರವಾಗಿದೆ ಇದು ಈ ನಾಣ್ಯ ಸೈಬಾರ್ಗ್ಗಳನ್ನು ನೀಡಿದೆ ಏಕೆಂದರೆ ಸೈಬರ್ಗ್ಗಳು ಮೊದಲ ಭಾಗವು ಸೈಬರ್ನಾಟಿಕ್ಸ್ನಿಂದ ಬಂದಿದೆ ಸೈಬರ್ನಾಟಿಕ್ಸ್ ಸರಳವಾಗಿ ನಿಯಂತ್ರಣ ವ್ಯವಸ್ಥೆಗಳ ಅಧ್ಯಯನವಾಗಿದೆ ಆದರೆ ಇಂದಿನ ಜಗತ್ತಿನಲ್ಲಿ ಯಾವ ರೀತಿಯ ನಿಯಂತ್ರಣ ವ್ಯವಸ್ಥೆಗಳು ಆದ್ದರಿಂದ ಯಂತ್ರಗಳಿಂದ ನಿಜವಾಗಿ ನಿಯಂತ್ರಿಸಲ್ಪಡುವ ವ್ಯವಸ್ಥೆಗಳು ಮತ್ತು ಇಂದು ಕಂಪ್ಯೂಟರ್ಗಳು ಅಥವಾ ಕೃತಕ ಬುದ್ಧಿಮತ್ತೆಯಿಂದ ನಿಯಂತ್ರಿಸಲ್ಪಡುವ ಯಂತ್ರಗಳನ್ನು ನಾವು ಅರ್ಥಮಾಡಿಕೊಳ್ಳಬಹುದು ಆದ್ದರಿಂದ ಸೈಬರ್ನೆಟಿಕ್ಸ್ ಎಂದರೆ ಇದೇ ಈಗ ನಾನು ನಿಮಗೆ ಹೇಳಲು ಹೊರಟಿರುವುದನ್ನು ನೀವು ಅನುಭವಿಸಬಹುದು ಈಗ ಮನುಷ್ಯರನ್ನು ಮತ್ತೆ ಯಂತ್ರಗಳು ಅಥವಾ ಕೃತಕ ಬುದ್ಧಿಮತ್ತೆ ಹೊಂದಿರುವ ಕಂಪ್ಯೂಟರ್ಗಳಿಂದ ನಿಯಂತ್ರಿಸುವ ಯಂತ್ರಗಳಿಂದ ನಿಯಂತ್ರಿಸಲಾಗುತ್ತದೆ ಅದು ಸಾಮಾನ್ಯ ಮನುಷ್ಯನಿಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ವರ್ತಿಸುತ್ತದೆ ನಾವು ಸೈಬಾರ್ಗ್ಸ್ ಆಗಿದ್ದೇವೆ ನಮ್ಮಲ್ಲಿ ಕೆಲವರು ಇನ್ನೂ ಆಗುವ ಪ್ರಕ್ರಿಯೆಯಲ್ಲಿದ್ದೇವೆ ಆದರೆ ನಾವು ಈಗಾಗಲೇ ಸೈಬಾರ್ಗ್ಸ್ ಆಗಿದ್ದೇವೆ ಎಂದು ಹೇಳುವ ಇತರ ಸಿದ್ಧಾಂತಿಗಳು ಇದ್ದಾರೆ ಹೇಗೆ ನಾವು ಹೇಗೆ ಸೈಬಾರ್ಗ್ಸ್ ಆಗಿದ್ದೇವೆ ಎಂದು ನೋಡೋಣ ನೀವು ಸಿದ್ಧಾಂತಿಗಳಿಗೆ ಸಮ್ಮತಿಸುತ್ತಿದ್ದರೆ ನಮ್ಮನ್ನು ಹಾಗೆ ಮಾಡಲು ಏನು ಮಾಡಿದೆ ಮಾರ್ಷಲ್ ಮೆಕ್ಲುಹಾನ್ ಅವರಿಂದ ಈ ಉಲ್ಲೇಖವನ್ನು ನೋಡೋಣ ಅವರ ಪ್ರಸಿದ್ಧ ಪುಸ್ತಕ ದಿ ಮೀಡಿಯಮ್ ಈಸ್ ದಿ ಮೆಸೇಜ್ನಲ್ಲಿ ಮೆಕ್ಲುಹಾನ್ ಅವರು ಮಾತನಾಡುವುದು ಏನೆಂದರೆ ಎಲ್ಲಾ ಮಾಧ್ಯಮಗಳು ಅದು ನಾವು ಬಳಸುವ ಯಾವುದೇ ಮಾಧ್ಯಮವು ಮಾನವನ ಕೆಲವು ರೂಪಗಳ ವಿಸ್ತರಣೆಗಳು ಎಂದು ಅವರು ಹೇಳುತ್ತಾರೆ ಆದ್ದರಿಂದ ನಾನು ಉಲ್ಲೇಖವನ್ನು ಓದುತ್ತೇನೆ ಮತ್ತು ನಂತರ ನಿಮಗೆ ವಿವರಿಸುತ್ತೇನೆ ಮಾರ್ಷಲ್ ಮೆಕ್ಲುಹಾನ್ ಅವರ ಉಲ್ಲೇಖ "ಎಲ್ಲಾ ಮಾಧ್ಯಮಗಳು ಕೆಲವು ಮಾನವ ಸಾಮರ್ಥ್ಯದ ವಿಸ್ತರಣೆಗಳಾಗಿವೆ ಚಕ್ರವು ಪಾದದ ವಿಸ್ತರಣೆಯಾಗಿದೆ ಚಕ್ರದಿಂದ ನಾವು ಕಾರನ್ನು ಹೊಂದಿದ್ದೇವೆ ಅವರು ಹೇಳುತ್ತಾರೆ ಅಥವಾ ಬೈಕು ಅಥವಾ ಸೈಕಲ್ ಕೂಡ ಅವರು ಹೇಳುತ್ತಾರೆ ಅದು ಸ್ವತಃ ಪಾದದ ವಿಸ್ತರಣೆಯಾಗಿದೆ ಮತ್ತು ಪುಸ್ತಕವು ಕಣ್ಣಿನ ವಿಸ್ತರಣೆಯಾಗಿದೆ ಸರಿ ನಾವು ಪುಸ್ತಕವನ್ನು ವಿಸ್ತರಿಸಿದ್ದೇವೆ ಆದ್ದರಿಂದ ಈಗ ನೀವು ಅರ್ಥಮಾಡಿಕೊಳ್ಳಬಹುದು ಈಗ ನಮ್ಮಲ್ಲಿ ಇ ಪುಸ್ತಕಗಳಿವೆ ಈಗ ಅವುಗಳು ಮಾನಿಟರ್ಗಳು ಟಿವಿಗಳನ್ನು ಹೊಂದಿವೆ ಈಗ ಇವೆಲ್ಲವೂ ಕಣ್ಣಿನ ಹೆಚ್ಚಿನ ಪ್ರಕ್ಷೇಪಣಗಳಾಗಿವೆ ಬಟ್ಟೆ ಅವರು ಚರ್ಮದ ವಿಸ್ತರಣೆಯನ್ನು ಹೇಳುತ್ತಾರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ರಿ ನರಮಂಡಲದ ವಿಸ್ತರಣೆಯಾಗಿದೆ ಆದ್ದರಿಂದ ಎಲ್ಲಾ ರೀತಿಯ ತಾಂತ್ರಿಕ ಆವಿಷ್ಕಾರಗಳು ಮೆಕ್ಲುಹಾನ್ಗೆ ಆವಿಷ್ಕಾರಗಳು ಒಂದು ರೀತಿಯಲ್ಲಿ ಅಥವಾ ಇನ್ನೊಂದು ಅಥವಾ ವಾಸ್ತವವಾಗಿ ಕೆಲವು ರೀತಿಯ ಮಾನವ ಸಾಮರ್ಥ್ಯಗಳು ಕೆಲವು ರೀತಿಯ ಮಾನವ ಕಾರ್ಯಚಟುವಟಿಕೆಗಳು ಕೆಲವು ರೀತಿಯ ಮಾನವ ಭಾಗಗಳನ್ನು ಇದರಲ್ಲಿ ಪ್ರತಿನಿಧಿಸಲಾಗುತ್ತದೆ ಆದರೆ ಈ ಟೆಕ್ನೋ ಸಂಸ್ಕೃತಿ ಅಥವಾ ಸೈಬರ್ ಸಂಸ್ಕೃತಿಯ ಸನ್ನಿವೇಶದಲ್ಲಿ ಏನಾಗುತ್ತದೆ ವಿಸ್ತರಣೆಗಳು ನಿಜವಾಗಿವೆ ವಿಸ್ತರಣೆಗಳು ತುಂಬಾ ಸ್ವಾಯತ್ತತೆಯನ್ನು ಪಡೆದುಕೊಂಡಿವೆ ಅವುಗಳು ನಿಜವಾಗಿವೆ ಇದರ ಅರ್ಥವೇನು ಉದಾಹರಣೆಗೆ ನೀವು ಒಂದು ರೀತಿಯ ತಾಂತ್ರಿಕ ವಿಸ್ತರಣೆಯಾಗಿ ಏನನ್ನಾದರೂ ಹೊಂದಲು ಪ್ರಾರಂಭಿಸುತ್ತೀರಿ ಆದರೆ ನಂತರ ವಿಸ್ತರಣೆಯು ನಿಜವಾಗುತ್ತದೆ ಅದು ನಿಮ್ಮ ಭಾಗ ಮತ್ತು ಭಾಗವಾಗುತ್ತದೆ ಮುರಿತದ ನಂತರ ನಿಮ್ಮ ದೇಹದಲ್ಲಿ ಸೇರಿಸಲಾದ ಒಂದು ರೀತಿಯ ಲೋಹ ಸರಿ ಆರಂಭದಲ್ಲಿ ಅದು ಹೊರಗಿನದ್ದಾಗಿತ್ತು ಆದರೆ ಸ್ವಲ್ಪ ಸಮಯದ ನಂತರ ಅದು ನೀವಾಗುತ್ತದೆ ಅದು ಇಲ್ಲದೆ ನೀವು ಬದುಕಲು ಸಾಧ್ಯವಿಲ್ಲ ಹೃದಯದ ಒಳಭಾಗದಲ್ಲಿ ಇರಿಸಲಾಗಿರುವ ಪೇಸ್ಮೇಕರ್ ಮತ್ತೆ ಅದು ಇಲ್ಲದೆ ನೀವು ಬದುಕಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಭಾಗ ಮತ್ತು ಭಾಗಶಃ ಆಗುತ್ತೀರಿ ಮತ್ತು ನಂತರ ನಮ್ಮ ವಾಸ್ತವಿಕ ವಿಸ್ತರಣೆಗಳು ಸಂಪೂರ್ಣವಾಗಿ ಸ್ವಾಯತ್ತವಾಗುತ್ತವೆ ಎಂದು ನಾವು ಭಾವಿಸಿದ್ದೇವೆ ಅವು ವಿಸ್ತರಣೆಯ ಮತ್ತು ವಿಷಯಕ್ಕೆ ಗುರುತನ್ನು ವ್ಯಾಖ್ಯಾನಿಸುತ್ತವೆ ಮತ್ತು ನೀಡುತ್ತವೆ ಇದರ ಅರ್ಥವೇನು ಅವರು ವಿಸ್ತರಣೆಗಳ ಮೂಲ ವಿಷಯಕ್ಕೆ ಅಂದರೆ ಮನುಷ್ಯರಿಗೆ ಗುರುತನ್ನು ನೀಡಲು ಪ್ರಯತ್ನಿಸಿದರು ಈಗ ನೀವು ಒಯ್ಯುವ ಪೆನ್ ಅದು ಸರಳವಾದ ಪೆನ್ ಅಥವಾ ಪಾರ್ಕರ್ ಪೆನ್ ಆಗಿರಲಿ ಅದು ನಿಮಗೆ ಕೆಲವು ಗುರುತನ್ನು ನೀಡುತ್ತದೆ ನೀವು ಓಡಿಸುವ ಬೈಕು ನೀವು ಓಡಿಸುವ ಕಾರು ಆದ್ದರಿಂದ ನೀವು ನ್ಯಾನೋ ಓಡಿಸುತ್ತಿದ್ದೀರಾ ಅಥವಾ ನೀವು BMW ಅಥವಾ Audi ಅನ್ನು ಚಾಲನೆ ಮಾಡುತ್ತಿದ್ದೀರಾ ಆಆದ್ದರಿಂದ ಅದು ವಾಸ್ತವವಾಗಿ ಆರಂಭದಲ್ಲಿ ಅದು ನಿಮ್ಮ ವಿಸ್ತರಣೆಯಾಗುತ್ತದೆ ಆದರೆ ನಿಧಾನವಾಗಿ ಅದು ನಿಮ್ಮನ್ನು ವ್ಯಾಖ್ಯಾನಿಸಲು ಪ್ರಾರಂಭಿಸುತ್ತದೆ ನಿಧಾನವಾಗಿ ಅದು ನಿಮಗೆ ಗುರುತನ್ನು ನೀಡಲು ಪ್ರಾರಂಭಿಸುತ್ತದೆ ಆದ್ದರಿಂದ ನೀವು ಧರಿಸುವ ಬಟ್ಟೆ ಬ್ರ್ಯಾಂಡ್ ಕೂಡ ಆದ್ದರಿಂದ ಇದು ನಿಮ್ಮ ಬಗ್ಗೆ ಏನಾದರೂ ಹೇಳುತ್ತದೆ ಆದ್ದರಿಂದ ನೀವು ಬಿಡಿಭಾಗಗಳಾಗಿ ವಿಸ್ತರಣೆಯಾಗಿ ಬೇಗ ಅಥವಾ ನಂತರ ತೆಗೆದುಕೊಳ್ಳುವ ಎಲ್ಲವೂ ನಿಮ್ಮನ್ನು ಗುರುತಿಸಲು ಪ್ರಾರಂಭಿಸಿದೆ ನಿಮಗೆ ಗುರುತನ್ನು ನೀಡುತ್ತದೆ ಈಗ ಈ ಸನ್ನಿವೇಶದಲ್ಲಿ ಡೊನ್ನಾ ಹರವೆ ಮತ್ತೊಮ್ಮೆ ಗಮನಸೆಳೆದಿದ್ದಾರೆ ಯಂತ್ರಕ್ಕೆ ಮಾನವ ಚಿಕಿತ್ಸೆ ನೀಡಲಾಗುತ್ತದೆ ಮತ್ತು ಮಾನವನನ್ನು ಯಂತ್ರದಂತೆ ಪರಿಗಣಿಸಲಾಗುತ್ತದೆ ಆದ್ದರಿಂದ ವಿಪರ್ಯಾಸವೆಂದರೆ ಇದು ಇನ್ನೊಂದು ರೀತಿಯಲ್ಲಿ ಇರಬೇಕು ಮನುಷ್ಯರನ್ನು ಮನುಷ್ಯರಂತೆ ಪರಿಗಣಿಸಬೇಕು ಮತ್ತು ಯಂತ್ರಗಳನ್ನು ಯಂತ್ರಗಳಂತೆ ಪರಿಗಣಿಸಬೇಕು ಅಥವಾ ನಾವು ಅವರನ್ನು ಯಂತ್ರಗಳೆಂದು ಗುರುತಿಸಬೇಕು ಆದರೆ ದುರದೃಷ್ಟವಶಾತ್ ಮನುಷ್ಯರು ತಮ್ಮ ಮಾನವೀಯತೆಯನ್ನು ಕಳೆದುಕೊಳ್ಳುತ್ತಿದ್ದಾರೆ ಸರಿ ಅದರೊಂದಿಗೆ ವ್ಯಕ್ತಿತ್ವವು ವಾಸ್ತವವಾಗಿ ಮನುಷ್ಯನನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ಅವರು ನಿಧಾನವಾಗಿ ಯಂತ್ರಗಳು ಅಥವಾ ಯಂತ್ರದಂತಾಗುತ್ತಿದ್ದಾರೆ ಈ ಅಂಶವನ್ನು ವಿವರಿಸಲು ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ ಡೊನ್ನಾ ಹರವೇ ಅವರು ಸರಿಯಾಗಿ ಸೂಚಿಸಿದಂತೆ ನಾವು ಖರೀದಿಸುವ ವಸ್ತುಗಳು ನಮ್ಮಿಂದ ತುಂಬಾ ಸ್ವಾಧೀನಪಡಿಸಿಕೊಂಡಿವೆ ಮತ್ತು ಯಾರಾದರೂ ಸ್ಪರ್ಶಿಸಿದರೂ ಅಥವಾ ಯಾರಾದರೂ ಯಾವುದೇ ಗೀರು ಅಥವಾ ಏನನ್ನಾದರೂ ಮಾಡಿದರೂ ಸಹ ನಾವು ತುಂಬಾ ಕಿರಿಕಿರಿಗೊಳ್ಳುತ್ತೇವೆ ತುಂಬಾ ಕಿರಿಕಿರಿಗೊಳ್ಳುವ ಹಂತವನ್ನು ನಾವು ತಲುಪಿದ್ದೇವೆ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ ಅದರ ಮೇಲೆ ವಿಶೇಷವಾಗಿ ಎಲ್ಲಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಅಥವಾ ನಾವು ಹೊಂದಿರುವ ಯಾವುದೇ ಉಪಕರಣಗಳು ಈಗ ಇದು ಹೊಸ ಕಾರು ಖರೀದಿಸಿದ ತಂದೆಯ ಕಥೆ ಮತ್ತು ನಮಗೆಲ್ಲರಿಗೂ ತಿಳಿದಿದೆ ನೀವು ಹೊಸ ಕಾರು ಖರೀದಿಸಿದಾಗ ಅಥವಾ ನಿಮ್ಮ ಬಳಿ ಹೊಸ ಬೈಕು ಅಥವಾ ನಿಮ್ಮಲ್ಲಿರುವ ಯಾವುದೇ ಹೊಸ ಯಂತ್ರ ಹೊಸ ಟಿವಿ ಹೊಸ ಫೋನ್ ಹೀಗೆ ನೀವು ಅದರಲ್ಲಿ ಒಂದು ಸಣ್ಣ ಗೀರು ಕೂಡ ಬಯಸುವುದಿಲ್ಲ ಅದರಲ್ಲೂ ವಿಶೇಷವಾಗಿ ಅದು ಕಾರಿನಾಗ ಸ್ವಲ್ಪ ಗೀರು ಇದ್ದರೆ ಅದು ನಿಮಗೆ ನೋವುಂಟುಮಾಡುತ್ತದೆ ಅದು ನಿಮ್ಮ ಹೃದಯವನ್ನು ಮುಟ್ಟುತ್ತದೆ ಅದರ ಬಗ್ಗೆ ನೀವು ತುಂಬಾ ಕೆಟ್ಟದಾಗಿ ಭಾವಿಸುತ್ತೀರಿ ನೀವು ಡೆಂಟ್ ಬಗ್ಗೆ ಮಾತನಾಡಲು ಸಾಧ್ಯವಿಲ್ಲ ಸರಿ ಯಾರಾದರೂ ನಿಮ್ಮ ಹೊಸ ಕಾರನ್ನು ಹೊಡೆದರೆ ಅದು ನಿಮ್ಮನ್ನು ಸಂಪೂರ್ಣವಾಗಿ ಆಘಾತದ ಅರ್ಥದಲ್ಲಿ ಬಿಡಬಹುದು ಈಗ ತಂದೆ ತನ್ನ ಗ್ಯಾರೇಜ್ನಿಂದ ಕಾರನ್ನು ಹೊರತೆಗೆದಿದ್ದಾನೆ ಮತ್ತು ಅವನು ಕಾರನ್ನು ಸ್ಟಾರ್ಟ್ ಮಾಡುವ ಮೊದಲು ಅದನ್ನು ಮುಚ್ಚಲು ಮತ್ತು ಅದರಿಂದ ಏನನ್ನಾದರೂ ತೆಗೆದುಕೊಳ್ಳಲು ಒಳಗೆ ಹೋದನು ಅದೇ ಸಮಯದಲ್ಲಿ ಅವನು ತನ್ನ ಚಿಕ್ಕ ಮಗನನ್ನು ನೋಡಿದನು ಸುಮಾರು ಎಂಟು ಅಥವಾ ಒಂಬತ್ತು ವರ್ಷ ಆದ್ದರಿಂದ ಅವನು ಬಂದನು ಮತ್ತು ನಂತರ ಅವನು ಒಂದು ಮೊಳೆಯನ್ನು ಹೊಂದಿದ್ದನು ಸರಿ ಅವನು ಏನನ್ನಾದರೂ ಬರೆಯಬಹುದು ಆದ್ದರಿಂದ ಅವನು ನಿಜವಾಗಿಯೂ ಹೊಸ ಕಾರಿನ ಮೇಲೆ ಏನನ್ನಾದರೂ ಬರೆಯುತ್ತಿದ್ದನು ತಂದೆ ಅದನ್ನು ದೂರದಿಂದ ನೋಡಿದನು ಮತ್ತು ಅವನು ತುಂಬಾ ಕೋಪಗೊಂಡನು ಸ್ವಲ್ಪ ಸಮಯದವರೆಗೆ ತನ್ನ ಮಗ ಅಲ್ಲಿ ಬರೆಯುತ್ತಿದ್ದಾನೆ ಮತ್ತು ಕಾರಿನ ಮೇಲೆ ಈ ಗುರುತು ಹಾಕುತ್ತಿದ್ದಾನೆ ಎಂದು ಅವರು ಭಾವಿಸಲಿಲ್ಲ ಆದ್ದರಿಂದ ಅವರು ಸುತ್ತಿಗೆಯನ್ನು ಹೊಂದಿದ್ದರು ವಾಸ್ತವವಾಗಿ ಅವರು ಏನನ್ನಾದರೂ ಬಿಗಿಗೊಳಿಸುವುದಕ್ಕಾಗಿ ಏನನ್ನಾದರೂ ಹೊಡೆಯುವುದಕ್ಕಾಗಿ ಗ್ಯಾರೇಜ್ನಿಂದ ಸುತ್ತಿಗೆಯನ್ನು ತೆಗೆದುಕೊಳ್ಳಲು ಹೋದರು ಆದ್ದರಿಂದ ಅವನು ಸುತ್ತಿಗೆಯನ್ನು ತೆಗೆದುಕೊಂಡು ಓಡಿ ಬಂದನು ಮತ್ತು ಕೋಪದಲ್ಲಿ ಅವನು ಏನನ್ನಾದರೂ ಬರೆಯಲು ಬಳಸುತ್ತಿದ್ದ ಎರಡು ಬೆರಳುಗಳ ಬೆರಳುಗಳ ಮೇಲೆ ಮಗನ ಕೈಗೆ ಹೊಡೆದನು ಈಗ ಹುಡುಗ ನೋವಿನಿಂದ ಅಳುತ್ತಾನೆ ಮತ್ತು ಅವನು ಬೆರಳುಗಳಿಗೆ ಹೊಡೆದಾಗ ಬೆರಳುಗಳು ಪುಡಿಮಾಡಲ್ಪಟ್ಟವು ಅವರು ಆಸ್ಪತ್ರೆಗೆ ಕರೆದೊಯ್ದರು ಅವನು ತನ್ನ ಪ್ರಜ್ಞೆಗೆ ಬಂದನು ಆದ್ದರಿಂದ ಅವರು ವಾಸ್ತವವಾಗಿ ಒಂದು ಬೆರಳನ್ನು ಸಂಪೂರ್ಣವಾಗಿ ಮತ್ತು ಇನ್ನೊಂದನ್ನು ಭಾಗಶಃ ತೆಗೆದುಹಾಕಬೇಕಾಗಿತ್ತು ಮತ್ತು ಮೂರನೇ ಬೆರಳು ಸಾಕಷ್ಟು ಹಾನಿಯಾಗಿದೆ ಈಗ ಮಗ ಮನೆಗೆ ಹಿಂತಿರುಗಿದನು ಮತ್ತು ನಂತರ ಕಾರು ಇನ್ನೂ ಇತ್ತು ಮತ್ತು ನಂತರ ತಂದೆಯೂ ಇದ್ದರು ಅಲ್ಲಿ ಆದ್ದರಿಂದ ತಂದೆಗೆ ಸ್ವಲ್ಪ ವಿಚಿತ್ರವೆನಿಸಿತು ಮತ್ತು ನಂತರ ಮಗನು ಅಪ್ಪ ನನಗೆ ಗೊತ್ತಿಲ್ಲ ಎಂದು ಹೇಳಿದನು ನಾನು ಅಲ್ಲಿ ಏನನ್ನಾದರೂ ಬರೆಯಲು ಬಯಸಿದ್ದೇನೆ ಆದರೆ ಅದನ್ನು ತೆಗೆದುಹಾಕಬಹುದೇ ಆದ್ದರಿಂದ ಅವರು ಹೌದು ಮಗ ಅದನ್ನು ತೆಗೆದುಹಾಕಬಹುದು ಎಂದು ಹೇಳಿದರು ನಾನು ಅದರ ಮೇಲೆ ಸ್ವಲ್ಪ ಬಣ್ಣವನ್ನು ಸಿಂಪಡಿಸಬೇಕಾಗಿದೆ ಮತ್ತು ಅದರ ಬಗ್ಗೆ ಚಿಂತಿಸಬೇಡಿ ನಾನು ಸ್ಪ್ರೇ ಮಾಡಬಹುದು ಮತ್ತು ನಂತರ ನಾನು ಈ ರಿಮೂವರ್ ಅನ್ನು ಸಹ ಹೊಂದಿದ್ದೇನೆ ಹಾಗಾಗಿ ಬಳಸಿದರೆ ಹಳೇ ಹೊಸತಿದ್ದ ಕಾರು ಅಷ್ಟೇ ಹೊಸತು ಮಗ ಇದನ್ನು ಕೇಳಿದ ನಂತರ ಅವನು ಹೇಳಿದನು ಸರಿ ಡ್ಯಾಡಿ ನೀವು ನಿಮ್ಮ ಕಾರನ್ನು ಮರುಪಡೆಯಬಹುದು ಮತ್ತು ಅದು ಮೊದಲಿನಂತೆಯೇ ಹೊಸದಾಗಿರುತ್ತದೆ ಎಂದು ನನಗೆ ಸಂತೋಷವಾಗಿದೆ ಆದರೆ ನನಗೆ ಒಂದು ವಿಷಯ ಹೇಳಿ ಮತ್ತು ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ ಆದ್ದರಿಂದ ತಂದೆ ಕೇಳಿದರು ಏನು ಅವನನ್ನು ಕೇಳಿದನು ಈ ಬೆರಳುಗಳು ಯಾವಾಗ ಬೆಳೆಯುತ್ತವೆ ಎಂದು ಹೇಳಿ ಆದ್ದರಿಂದ ತಂದೆಯು ಸಂಪೂರ್ಣವಾಗಿ ಮೂಕನಾದನು ಮತ್ತು ಅವನು ಮಾಡಿದ ತಪ್ಪಿನ ಅರಿವಾಯಿತು ಮತ್ತು ಅವನು ಏನು ಹೇಳಲು ಸಾಧ್ಯವಾಗಲಿಲ್ಲ ಮತ್ತು ನಂತರ ಅವನು ಕಾರು ತಲುಪಿದನು ಮತ್ತು ನಂತರ ಅವನು ಮಗ ಮಾಡಿದ ಗೀಚುವಿಕೆಯನ್ನು ನೋಡಿದನು ಮತ್ತು ಅದು ಸ್ವಲ್ಪ ರಕ್ತದ ಕಲೆಯೊಂದಿಗೆ ಇತ್ತು ಮತ್ತು ಅದನ್ನು ತೆಗೆದುಹಾಕುವ ಆಲೋಚನೆಯಲ್ಲಿ ಅವನು ಬರೆದದ್ದನ್ನು ನೋಡಲು ಬಯಸಿದನು ಮತ್ತು ಮಗ ಬರೆದಿದ್ದಾನೆ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಅಪ್ಪ ಆದ್ದರಿಂದ ತಂದೆ ಕಥೆಯ ಪಾಠವನ್ನು ಗದ್ಗದಿತಗೊಳಿಸಿದರು ನಾವು ಬಳಸುವ ಯಂತ್ರವು ನಮ್ಮ ಭಾಗವಾಗುತ್ತದೆ ಮತ್ತು ನಾವು ಯಂತ್ರ ಮತ್ತು ಮನುಷ್ಯನ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಾಗದಷ್ಟು ಗೀಳನ್ನು ಹೊಂದಿದ್ದೇವೆ ಮಾನವತೆ ಮತ್ತು ಯಂತ್ರದ ನಡುವೆ ಆದ್ದರಿಂದ ವ್ಯಕ್ತಿತ್ವವು ಅಲ್ಲಿ ಮಸುಕಾಗುತ್ತದೆ ಅದಕ್ಕಾಗಿಯೇ ಡೊನ್ನಾ ಹರಾವೆ ಹೇಳುತ್ತಾರೆ ನಮ್ಮ ಯಂತ್ರಗಳು ಗೊಂದಲದ ಉತ್ಸಾಹಭರಿತವಾಗಿವೆ ಮತ್ತು ನಾವೇ ಭಯಾನಕವಾಗಿ ಜಡರಾಗಿದ್ದೇವೆ ನಾನು ನಿಮಗೆ ಹೇಳಿದ ಕಥೆಯಲ್ಲಿ ಕಾರು ಮನುಷ್ಯನಂತೆ ಕಾಣುತ್ತದೆ ಮತ್ತು ಅದನ್ನು ಮುಟ್ಟಲಾಗುವುದಿಲ್ಲ ಆದ್ದರಿಂದ ಅದು ತುಂಬಾ ನೋಯಿಸುತ್ತದೆ ತಂದೆಯು ತುಂಬಾ ಕೋಪಗೊಂಡರು ಮತ್ತು ನಂತರ ಅವನು ಬಂದು ತನ್ನ ಮಗನ ಸ್ವಂತ ಬೆರಳುಗಳಿಗೆ ಹೊಡೆದನು ಮತ್ತು ಭಯಾನಕ ಜಡ ನಿಷ್ಕ್ರಿಯ ಮತ್ತು ನಂತರ ನೀವು ಸತ್ತ ಎಂದು ಆ ಕ್ಷಣದಲ್ಲಿ ಅವನಿಗೆ ಯಾವುದೇ ಭಾವನೆ ಇರಲಿಲ್ಲ ಅವನು ತನ್ನ ಮಗ ಒಂದು ತೊಂದರೆದಾಯಕ ಯಂತ್ರ ಎಂದು ಭಾವಿಸಿದನು ಮತ್ತು ನಂತರ ಕಾರು ಮನುಷ್ಯನಂತೆಯೇ ಇತ್ತು ಮತ್ತು ಅವನು ಬೇರೆ ರೀತಿಯಲ್ಲಿ ಯೋಚಿಸುವ ಬದಲು ಕಾರನ್ನು ಸ್ಕ್ರಾಚಿಂಗ್ ಮತ್ತು ನೋಯಿಸುತ್ತಾನೆ ಈಗ ಇದು ಅಪಾಯವಾಗಿದೆ ನಿಮ್ಮ ವಿಸ್ತರಣೆಗಳನ್ನು ನಿಮ್ಮ ಸ್ವಂತ ಸ್ವಯಂ ನಿಮ್ಮ ಸ್ವಂತ ವ್ಯಕ್ತಿತ್ವವನ್ನು ನೀವು ಎಷ್ಟು ದೂರ ತೆಗೆದುಕೊಳ್ಳುತ್ತಿದ್ದೀರಿ ಮತ್ತು ನಂತರ ನೀವು ಅದನ್ನು ನಿಮ್ಮ ಹೃದಯಕ್ಕೆ ಎಷ್ಟು ತೆಗೆದುಕೊಳ್ಳುತ್ತೀರಿ ಈಗ ಇದು ನೀವು ಅರಿತುಕೊಳ್ಳಬೇಕಾದ ಒಂದು ಪಾಠವಾಗಿದೆ ಮತ್ತು ನಂತರ ನೀವು ನಿಮ್ಮನ್ನು ಕೇಳಿಕೊಳ್ಳಬೇಕು ನಿಮ್ಮ ಮತ್ತು ಯಂತ್ರದ ನಡುವೆ ನೀವು ಹೊಂದಿಸಬೇಕಾದ ಈ ಗಡಿಯನ್ನು ನೀವು ಉಲ್ಲಂಘಿಸಿದ್ದೀರಾ ತದನಂತರ ಈ ಗಡಿಯೊಳಗೆ ನಿಮ್ಮ ಸುತ್ತಲಿನ ಜನರು ಇರಬೇಕು ನಿಮ್ಮ ಸುತ್ತಲಿನ ಯಂತ್ರಗಳಲ್ಲ ಈ ಬದಲಾವಣೆಗಳು ಹೇಗೆ ಸಂಭವಿಸಿದವು ಸೈಬೋರ್ಜಿಯನ್ ಶಿಫ್ಟ್ ಹೇಗೆ ಸಂಭವಿಸಿತು ಇದು ಬದಲಾಗುತ್ತಿರುವ ಕಾಲದ ಕಾರಣದಿಂದಾಗಿ ಸೈಬರ್ ಸ್ಪೇಸ್ ಸೈಬರ್ ಸಂಸ್ಕೃತಿಯಲ್ಲಿ ಅದ್ಭುತವಾದ ರೂಪಾಂತರವು ಸಂಭವಿಸಿದೆ ಆದ್ದರಿಂದ ನೀವು ಯೂಟ್ಯೂಬ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ಇಂದು ಇಡೀ ತರಗತಿಯು ಸಂಪೂರ್ಣವಾಗಿ ಮೊಬೈಲ್ ಆಗಿರುವಂತೆ ನಾನು ಕಲಿಸುತ್ತಿದ್ದೇನೆ ಮತ್ತು ನಂತರ ನಾನು ಸುಮಾರು ಹದಿನೈದು ಸಾವಿರ ವಿದ್ಯಾರ್ಥಿಗಳಿಗೆ ಕಲಿಸುತ್ತಿದ್ದೇನೆ ನೀವು ಅದನ್ನು ಯೂಟ್ಯೂಬ್ನಲ್ಲಿ ವೀಕ್ಷಿಸಲು ಸಾಧ್ಯವಾಗುತ್ತದೆ ಮತ್ತು ಪ್ರತಿಕ್ರಿಯಿಸಬಹುದು ಅದು ಇಂಟರ್ನೆಟ್ ಮೂಲಕ ಆದ್ದರಿಂದ ಸಂಪೂರ್ಣವಾಗಿ ಆನ್ಲೈನ್ ಮತ್ತು ನಾವು ಒಬ್ಬರನ್ನೊಬ್ಬರು ನೋಡುತ್ತಿದ್ದೇವೆ ನಾವು ಪ್ರತಿಕ್ರಿಯಿಸುತ್ತಿದ್ದೇವೆ ಆದರೆ ನಂತರ ನಾವು ಗಡಿಗಳನ್ನು ತೆಗೆದುಹಾಕಿದ್ದೇವೆ ಆದ್ದರಿಂದ ಇದು ಒಳ್ಳೆಯದು ಆದರೆ ಇದು ಸಮಯವನ್ನು ಬದಲಾಯಿಸುತ್ತಿದೆ ವಾಟ್ಸಪ್ ಐಪಾಡ್ ವೆಬ್ ಇಂಟರ್ನೆಟ್ ಮೊಬೈಲ್ ವಾಸ್ತವವಾಗಿ ನಾನು ಮೊಬೈಲ್ ಬಗ್ಗೆ ಒಂದು ಸಂಪೂರ್ಣ ಉಪನ್ಯಾಸವನ್ನು ಮೀಸಲಿಡಲಿದ್ದೇನೆ ಮತ್ತು ಇದನ್ನು ಹೊರತುಪಡಿಸಿ ಹೊಸ ಸಾಧನಗಳು ಹೊಸ ಅಪ್ಲಿಕೇಶನ್ಗಳು ಹೊಸ ತಂತ್ರಜ್ಞಾನಗಳು ಮತ್ತು ಹೊಸ ಅಭ್ಯಾಸಗಳ ಬಗ್ಗೆ ಇರುತ್ತದೆ ಈಗ ಇದು ನಮಗೆ ಏನು ಮಾಡುತ್ತಿದೆ ಇದು ಮನಸ್ಸು ಮತ್ತು ದೇಹದ ಮೇಲೆ ಪರಿಣಾಮ ಬೀರುತ್ತದೆ ಚಿಂತನೆಯ ಮಾದರಿಗಳು ಚಿಂತನೆಯ ಸಾಮರ್ಥ್ಯಗಳು ಅಭಿವ್ಯಕ್ತಿಸಂವಹನ ವಿಧಾನಗಳು ಭಾಷೆಯಲ್ಲಿ ಬದಲಾವಣೆಗಳು ನಾವು ಪರೀಕ್ಷೆಯ ಪತ್ರಿಕೆಗಳಲ್ಲಿ SMS ಭಾಷೆಯನ್ನು ಬಳಸುತ್ತೇವೆ ನಾವು ಔಪಚಾರಿಕ ಪತ್ರಗಳಲ್ಲಿ ಚಾಟ್ ಭಾಷೆಯನ್ನು ಬಳಸುತ್ತೇವೆ ಅದನ್ನು ನಾವು ಕೆಲವು ನಿರ್ದೇಶಕರಿಗೆ ಅಥವಾ ಉದ್ಯೋಗ ಅರ್ಜಿಗಾಗಿ ಬರೆಯುತ್ತೇವೆ ಮತ್ತು ನಮಗೆ ವ್ಯತ್ಯಾಸ ತಿಳಿದಿಲ್ಲ ಟೈಪ್ ರೈಟರ್ ಸಂಪೂರ್ಣವಾಗಿ ತೆಗೆದುಕೊಂಡ ಕಾರಣ ನಮ್ಮ ಮಾತು ಬದಲಾಗಿದೆ ಮತ್ತು ಕೈಬರಹ ಬದಲಾಗಿದೆ ನಾವು ಟೈಪಿಂಗ್ ಅನ್ನು ಬಳಸುತ್ತೇವೆ ಮತ್ತು ನಾವು ಇನ್ನು ಮುಂದೆ ಬರೆಯುವುದಿಲ್ಲ ಆದ್ದರಿಂದ ನಾವು ಬರೆದರೂ ನಮ್ಮ ಬೆರಳುಗಳು ಉತ್ತಮ ಬರವಣಿಗೆಗೆ ಟ್ಯೂನ್ ಆಗಿಲ್ಲ ಆದ್ದರಿಂದ ಈ ಸ್ಕ್ರಿಬಲ್ ತುಂಬಾ ಸ್ಪಷ್ಟವಾಗಿಲ್ಲ ಈ ಬದಲಾವಣೆಯು ಮನಸ್ಸಿನ ಮೇಲೆ ಮಾತ್ರ ಪರಿಣಾಮ ಬೀರುವುದಿಲ್ಲ ಆದರೆ ಇದು ತಂತ್ರಜ್ಞಾನದ ಕಾರಣದಿಂದಾಗಿ ಮನಸ್ಸು ದೇಹದ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ನೀವು ಅದನ್ನು ನೋಡಿದರೆ ಮಾನವ ಟೆಕ್ನೋ ಸೈನ್ಸ್ ಮತ್ತು ಸೈಬರ್ ಸಂಸ್ಕೃತಿಯ ಬಗ್ಗೆ ಮತ್ತೊಬ್ಬ ವಿಮರ್ಶಕರು ಸೂಚಿಸಿದಂತೆ ಅವರು ಹೇಳುತ್ತಾರೆ ಮಾನವ ಇಂದು ತಂತ್ರಜ್ಞಾನದಿಂದ ವಿರಳವಾಗಿ ವಿಚ್ಛೇದನ ಪಡೆದಿದ್ದಾನೆ ತಂತ್ರಜ್ಞಾನದಿಂದ ಮಾನವನನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಅದು ನಮ್ಮನ್ನು ಸಂಪೂರ್ಣವಾಗಿ ವ್ಯಾಪಿಸಿದೆ ಮತ್ತು ನಮ್ಮೊಳಗೆ ಭೇದಿಸಿದೆ ಅವರ ಉಲ್ಲೇಖವನ್ನು ನೋಡಿ ತಂತ್ರಜ್ಞಾನವು ವೈದ್ಯಕೀಯ ತಂತ್ರಜ್ಞಾನಗಳಲ್ಲಿದೆ ದೂರವಾಣಿಗಳ ಹೊರತಾಗಿ ಮತ್ತು ಹೊರಗಿನ ಉಪಗ್ರಹಗಳಲ್ಲಿದೆ ಎಂದು ಹೇಳುತ್ತಾರೆ ಆದ್ದರಿಂದ ನೀವು ತಂತ್ರಜ್ಞಾನವನ್ನು ಬಳಸಿಕೊಂಡು ಚಂದ್ರನಿಗೆ ಹೋಗುತ್ತೀರಿ ಮಂಗಳ ಗ್ರಹಕ್ಕೆ ಹೋಗುತ್ತೀರಿ ಆಸ್ಪತ್ರೆಗೆ ಹೋದಾಗ ಫೋನ್ ಮಾಡಿದಾಗ ಅದು ತಂತ್ರಜ್ಞಾನವಾಗಿದೆ ಹವಾಮಾನ ನಿಯಂತ್ರಿತ ಕಛೇರಿ ಜಾಗದಲ್ಲಿ ಕೆಲಸ ಮಾಡುವಾಗ ಮನುಷ್ಯ ತಂತ್ರಜ್ಞಾನದಲ್ಲಿ ನೆಲೆಸುತ್ತಾನೆ ಆದ್ದರಿಂದ ನೀವು ಹವಾನಿಯಂತ್ರಣವನ್ನು ಬಳಸುವಾಗ ನೀವು ನಿಜವಾಗಿ ಹವಾಮಾನ ನಿಯಂತ್ರಿತ ತಂತ್ರಜ್ಞಾನದಲ್ಲಿ ವಾಸಿಸುವಿರಿ ಅಥವಾ ತಂತ್ರಜ್ಞಾನವು ಅವನಲ್ಲಿ ಪೇಸ್ ಮೇಕರ್ ಆಗಿ ಕಾರ್ಯನಿರ್ವಹಿಸಿದಾಗ ವಾಸಿಸುತ್ತದೆ ಆದ್ದರಿಂದ ತಂತ್ರಜ್ಞಾನವು ನಿಮ್ಮೊಳಗೆ ಹೋಗುತ್ತದೆ ನಿಮ್ಮಲ್ಲಿ ಪೇಸ್ ಮೇಕರ್ ಆಗಿ ವಾಸಿಸುತ್ತದೆ ಉದಾಹರಣೆಗೆ ಮನುಷ್ಯನು ಒಂದು ಜೊತೆ ಕಣ್ಣಿನ ಕನ್ನಡಕವನ್ನು ಕೃತಕ ಸಾಧನವಾಗಿ ಬಳಸಿದಾಗ ನಾವು ಬಳಸುವ ಕಣ್ಣಿನ ಗಾಜು ನಾವು ಬಳಸುವ ಗಡಿಯಾರ ನಾವು ಬಳಸುವ ಪೆನ್ ಇವೆಲ್ಲವೂ ಕೃತಕ ಸಾಧನಗಳಾಗಿವೆ ನಾವು ತುಂಬಾ ಅವಲಂಬಿಸಿರುವ ಸಾಧನ ಆದರೆ ಅವು ಯಂತ್ರಗಳು ತಂತ್ರಜ್ಞಾನವು ಒಂದು ಅನುಬಂಧವಾಗಿ ಸೇರ್ಪಡೆಯಾಗಿ ತೋರುತ್ತದೆ ಅದೇನೇ ಇದ್ದರೂ ಒಬ್ಬ ವ್ಯಕ್ತಿಯು ಅಸೆಂಬ್ಲಿ ಸಾಲಿನಲ್ಲಿ ಕೆಲಸ ಮಾಡುವಂತೆ ಅವನು ಅನುಬಂಧವಾಗಿ ಕಾರ್ಯನಿರ್ವಹಿಸುವಂತೆ ತೋರುತ್ತಾನೆ ಆದ್ದರಿಂದ ನೀವು ಅದನ್ನು ನೋಡಿದರೆ ನಾವು ನಮ್ಮಿಂದ ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ಸಾಧ್ಯವಿಲ್ಲ ಅಥವಾ ನಾವು ತಂತ್ರಜ್ಞಾನದಿಂದ ಹೊರಬರಲು ಸಾಧ್ಯವಿಲ್ಲ ಈಗ ನಾನು ಮಾಡಲು ಪ್ರಯತ್ನಿಸುತ್ತಿರುವ ಅಂತಿಮ ಅಂಶ ಯಾವುದು ತಂತ್ರಜ್ಞಾನ ಮತ್ತು ಮಾನವ ವ್ಯಕ್ತಿತ್ವದ ವಿಷಯದಲ್ಲಿ ನಮ್ಮ ವ್ಯಕ್ತಿತ್ವದ ಮೇಲೆ ಅದರ ಪ್ರಭಾವ ಅದು ಮಾನವಕುಲಕ್ಕೆ ನೀಡಿದ ಪ್ರಯೋಜನಗಳ ಹೊರತಾಗಿಯೂ ಮತ್ತು ನಾವು ತಂತ್ರಜ್ಞಾನದಿಂದ ಹೊರಬಂದ ಹಲವಾರು ವಿಷಯಗಳ ಹೊರತಾಗಿಯೂ ನೀವು ತಂತ್ರಜ್ಞಾನವನ್ನು ಯಾವುದೇ ರೀತಿಯ ತಂತ್ರಜ್ಞಾನವನ್ನು ಬಳಸುತ್ತಿರುವಾಗಲೆಲ್ಲಾ ನಿಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ಮೂರು ಪ್ರಮುಖ ಪದಗಳು ನಿಯಂತ್ರಣ ಪ್ರಯೋಜನ ಮತ್ತು ಆಯ್ಕೆ ಈಗ ನಿಯಂತ್ರಣಕ್ಕೆ ಸಂಬಂಧಿಸಿದ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿ ತಂತ್ರಜ್ಞಾನವನ್ನು ಯಾರು ನಿಯಂತ್ರಿಸುತ್ತಾರೆ ಎಂಬ ಪ್ರಶ್ನೆಯನ್ನು ಕೇಳಿ ಉದಾಹರಣೆಗೆ ಅಂತರ್ಜಾಲ ತಂತ್ರಜ್ಞಾನವನ್ನು ತೆಗೆದುಕೊಳ್ಳಿ ಅದನ್ನು ಯಾರು ನಿಯಂತ್ರಿಸುತ್ತಿದ್ದಾರೆ ನೀವು ಏನನ್ನಾದರೂ ಹಾಕುತ್ತೀರಿ ಅದನ್ನು ಮರಳಿ ತೆಗೆದುಕೊಳ್ಳುವ ಸಾಮರ್ಥ್ಯ ನಿಮಗೆ ಇದೆಯೇ ಫೇಸ್ಬುಕ್ ಅದನ್ನು ನಿಯಂತ್ರಿಸುವವರು ಯಾರು ನೀವು ಏನನ್ನಾದರೂ ಹಾಕಿದ್ದೀರಿ ಆದರೆ ನೀವು ಅದರ ಮೇಲೆ ನಿಯಂತ್ರಣ ಹೊಂದಿದ್ದೀರಾ ಅಥವಾ ಬೇರೆಯವರು ಅದನ್ನು ಬಳಸುತ್ತಿದ್ದಾರೆಯೇ ನಿಮ್ಮ ಸ್ವಂತ ಮೊಬೈಲ್ ತಂತ್ರಜ್ಞಾನ ನೀವು ಮೊಬೈಲ್ ಮೇಲೆ ನಿಯಂತ್ರಣ ಹೊಂದಿದ್ದೀರಾ ಅಥವಾ ಮೊಬೈಲ್ ನಿಮ್ಮನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದೆಯೇ ತಂತ್ರಜ್ಞಾನವನ್ನು ಯಾರು ನಿಯಂತ್ರಿಸುತ್ತಾರೆ ಅದು ನೀವಲ್ಲದಿದ್ದರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಕೆಲವು ಸಮಸ್ಯೆಗಳಿವೆ ಏಕೆಂದರೆ ನಿಮ್ಮ ವ್ಯಕ್ತಿತ್ವ ಮತ್ತು ಗುರುತನ್ನು ನಿರ್ಧರಿಸುವ ಯಾವುದನ್ನಾದರೂ ನೀವು ನಿಯಂತ್ರಣವನ್ನು ಪಡೆದಾಗ ಮಾತ್ರ ನೀವು ಅದನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಗುತ್ತದೆ ನೀವು ಅದನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ ಕೆಲವು ರೀತಿಯ ಬಾಹ್ಯ ಮೂಲವು ನಿಮ್ಮನ್ನು ನಿಮ್ಮ ಗುರುತನ್ನು ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದರೆ ಬೆಳವಣಿಗೆ ಸಾಧ್ಯವಿಲ್ಲ ನೆನಪಿಡಿ ನಮ್ಮ ಸಂಪೂರ್ಣ ಕೋರ್ಸ್ ತತ್ತ್ವಶಾಸ್ತ್ರವು ಮೊದಲು ಒಳನೋಟವನ್ನು ಬದಲಾಯಿಸುವುದು ಮತ್ತು ನಂತರ ಹೊರಗೆ ಮಾರ್ಪಾಡುಗಳನ್ನು ಮಾಡುವುದು ಹೊರಗಿನ ಮೇಲೆ ಮಾತ್ರ ಕೇಂದ್ರೀಕರಿಸುವುದಿಲ್ಲ ಈಗ ಆ ಅರ್ಥದಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಂಡು ನಿಮ್ಮನ್ನು ಯಾರು ನಿಯಂತ್ರಿಸುತ್ತಿದ್ದಾರೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು ಯಾರಾದರೂ ಅದನ್ನು ಮಾಡುತ್ತಿದ್ದರೆ ನೀವು ಅದರಿಂದ ದೂರವಿರಲು ನಿಮ್ಮ ಗುರುತಿನ ಪ್ರಜ್ಞೆ ಪುನಃಸ್ಥಾಪಿಸಲು ಇದು ಉತ್ತಮ ಸಮಯವಾಗಿದೆ ಪ್ರಯೋಜನಗಳಿಗೆ ಸಂಬಂಧಿಸಿದ ಇತರ ಪ್ರಶ್ನೆಗಳು ಯಾವುವು ಯಾರು ಪ್ರಯೋಜನ ಪಡೆಯುತ್ತಾರೆ ಆದ್ದರಿಂದ ನೀವು ನಿರ್ದಿಷ್ಟ ಬ್ರಾಂಡ್ನ ಫೋನ್ ಅನ್ನು ಖರೀದಿಸಿದಾಗ ಯಾರು ಪ್ರಯೋಜನ ಪಡೆಯುತ್ತಾರೆ ಸಹಜವಾಗಿ ನಿಮಗೂ ಸ್ವಲ್ಪ ಪ್ರಮಾಣದ ಲಾಭವಿದೆ ಆದರೆ ಅಂತಿಮವಾಗಿ ಯಾರು ಪ್ರಯೋಜನ ಪಡೆಯುತ್ತಿದ್ದಾರೆ ಎಂದು ನೀವು ಕೇಳುತ್ತಲೇ ಇರುತ್ತೀರಿ ಆದ್ದರಿಂದ ನೀವು ಪಡೆಯುತ್ತಿರುವ ಪ್ರಯೋಜನಗಳು ಕೇವಲ ಭ್ರಮೆಯಾಗಿರಬಹುದು ನಿಜವಾಗಿಯೂ ನೀವು ಪಡೆಯುತ್ತಿರುವುದಲ್ಲ ಮತ್ತು ಬೇರೊಬ್ಬರು ನೀವು ಕೆಲವು ಪ್ರಯೋಜನಗಳನ್ನು ಪಡೆಯುತ್ತಿದ್ದೀರಿ ಎಂದು ನಂಬುವಂತೆ ಮಾಡಬಹುದು ಆದರೆ ನಿಜವಾಗಿ ನಿಮ್ಮನ್ನು ಮಾಡುವಂತೆ ಮಾಡಬಹುದೆಂದು ಆ ಪ್ರಶ್ನೆಯು ಮತ್ತೊಮ್ಮೆ ನಿಮಗೆ ಅರಿವಾಗುತ್ತದೆ ಕೆಲವು ಕೆಟ್ಟ ಅಭ್ಯಾಸಗಳಿಗೆ ವ್ಯಸನಿಯಾಗಿರುತ್ತೀರಿ ಅದರ ಮೂಲಕ ನೀವು ಯಾವಾಗಲೂ ಪ್ರಯೋಜನಗಳನ್ನು ಪಡೆಯುತ್ತೀರಿ ಎಂದು ನೀವು ನಂಬುತ್ತೀರಿ ಮತ್ತು ನಾವು ಮಾತನಾಡಿದ Zeigarnik ಪರಿಣಾಮದಂತೆಯೇ ವಿಷಯಗಳು ಅಪೂರ್ಣವಾಗಿ ಉಳಿಯುತ್ತವೆ ನಿಮ್ಮ ಮನಸ್ಸು ಮತ್ತೆ ಮತ್ತೆ ಅದರತ್ತ ಹಿಂತಿರುಗುತ್ತದೆ ಮತ್ತು ಬೇರೆಯವರು ಈ ಪರಿಸ್ಥಿತಿಯಿಂದ ಲಾಭವನ್ನು ಪಡೆಯುತ್ತಿದ್ದಾರೆ ಮತ್ತು ನೀವು ಕೇಳಬೇಕಾದ ಕೊನೆಯ ಪ್ರಶ್ನೆಯೆಂದರೆ ನಮಗೆ ಆಯ್ಕೆ ಇದೆಯೇ ನಾನು ಏನನ್ನಾದರೂ ಆಯ್ಕೆ ಮಾಡಬಹುದೇ ಇಲ್ಲ ಸ್ಪಷ್ಟವಾಗಿ ನೀವು ಓಹ್ ಎಂದು ಯೋಚಿಸುವಿರಿ ನಾನು ಮಾರುಕಟ್ಟೆಗೆ ಹೋದಾಗ ಮತ್ತು ನಾನು ಏನನ್ನಾದರೂ ಖರೀದಿಸಲು ಬಯಸಿದಾಗ ನಾನು ಆಯ್ಕೆ ಮಾಡುತ್ತೇನೆ ನಾನು ಏನನ್ನಾದರೂ ಖರೀದಿಸಲು ಮಾಲ್ಗೆ ಹೋದಾಗ ನಾನು ಅದನ್ನು ಆರಿಸುತ್ತೇನೆ ಯಾರೋ ನಿಮಗೆ ಹೇಳಿದರು ಯಾರೋ ನಿಮಗೆ ಹೇಗೆ ಹೇಳಿದರು ಇದು ಮಾರ್ಕೆಟಿಂಗ್ ವ್ಯಕ್ತಿ ಅಥವಾ ಮಾರಾಟದ ವ್ಯಕ್ತಿ ಅಥವಾ ಸ್ನೇಹಿತ ಅಥವಾ ಸಹೋದ್ಯೋಗಿಯೇ ಅವರು ಹೇಗೆ ಪ್ರಭಾವ ಬೀರಿದರು ಇದನ್ನು ಅವರಿಗೆ ಹೇಳಿದವರು ಯಾರು ಅವರು ಏನಾದರು ಓದಿದರು ಜಾಹೀರಾತು ನೋಡಿದರು ರೇಡಿಯೋದಲ್ಲಿ ಕೇಳಿದರು ಟಿವಿಯಲ್ಲಿ ನೋಡಿದರು ಅಥವಾ ನೀವೇ ಕೆಲವು ಜಾಹೀರಾತುಗಳನ್ನು ವೀಕ್ಷಿಸುತ್ತೀರಿ ಅಥವಾ ನಿಮ್ಮ ನೆರೆಹೊರೆಯವರು ಧರಿಸಿರುವುದನ್ನು ನೀವು ನೋಡಿದ್ದೀರಿ ಅದನ್ನು ಬಳಸುವುದನ್ನು ನೀವು ನೋಡಿದ್ದೀರಿ ಆದ್ದರಿಂದ ನೀವು ಸಹ ಅದನ್ನು ಹೊಂದಬೇಕೆಂದು ನಿಮ್ಮ ಮನಸ್ಸಿನಲ್ಲಿ ಪ್ರವೇಶಿಸಿತು ಅದನ್ನು ಬಳಸಿ ಆದ್ದರಿಂದ ನೀವು ನಿಜವಾಗಿಯೂ ಅದನ್ನು ಖರೀದಿಸಲು ಬಯಸುತ್ತಿರುವಂತೆ ತೋರುವ ಆಯ್ಕೆಯು ನಿಮ್ಮ ಸ್ವಂತ ಆಲೋಚನೆಯಿಂದ ಸರಿಯಾಗಿಲ್ಲ ಯಾರೋ ಒಬ್ಬರು ನಿಜವಾಗಿಯೂ ನಿಮ್ಮ ಆಲೋಚನೆಯನ್ನು ಭೇದಿಸಿದ್ದಾರೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಕೆಲವು ರೀತಿಯ ಚಿತ್ರವನ್ನು ನೀಡಿದ್ದಾರೆ ನೀವು ಅದನ್ನು ಖರೀದಿಸಿದರೆ ಮಾತ್ರ ನೀವು ಮಾತ್ರ ಅದನ್ನು ತಿನ್ನಿರಿ ನೀವು ಅದನ್ನು ಧರಿಸಿದರೆ ಮಾತ್ರ ನೀವು ಅದನ್ನು ಹೊಂದಿದ್ದರೆ ಮಾತ್ರ ನೀವು ನಿಜವಾಗಿಯೂ ಉತ್ತಮ ಆಯ್ಕೆಯನ್ನು ಮಾಡುತ್ತಿದ್ದೀರಿ ಅದು ನಿಮ್ಮ ಗುರುತು ಮತ್ತು ವ್ಯಕ್ತಿತ್ವವನ್ನು ಹೇಳುತ್ತದೆ ಆದರೆ ವಾಸ್ತವವಾಗಿ ನಿಮಗೆ ಆಯ್ಕೆ ಇದೆ ಎಂದು ನೀವು ಭಾವಿಸಿದಾಗ ನಿಮಗೆ ಯಾವುದೇ ಆಯ್ಕೆಯಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ನೀವು ಕೇಳಬೇಕಾದ ಇನ್ನೊಂದು ವಿಷಯವೆಂದರೆ ನಿಮಗಾಗಿ ಇದನ್ನು ಯಾರು ಆರಿಸುತ್ತಿದ್ದಾರೆ ಸಾಮಾನ್ಯವಾಗಿ ನಮಗೆ ಯಾರು ಆಯ್ಕೆ ಮಾಡುತ್ತಾರೆ ಎಂದು ನಾವು ಈ ಪ್ರಶ್ನೆಯನ್ನು ಕೇಳಬಹುದು ನಾವು ಆಯ್ಕೆಯನ್ನು ಮಾಡದಿದ್ದರೆ ಮತ್ತು ನಾವು ಗ್ರಾಹಕರಾಗಿ ನಾವು ಬಳಸುತ್ತಿರುವ ಯಾವುದಾದರೂ ಯೋಜನವನ್ನು ಪಡೆಯುತ್ತಿರುವ ವ್ಯಕ್ತಿಯೇ ಮತ್ತು ತಂತ್ರಜ್ಞಾನವು ಚಲಿಸುವ ದಿಕ್ಕನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ವ್ಯಕ್ತಿಯೇ ಆಗಿದ್ದರೆ ಮುಂದಿನ ತಂತ್ರಜ್ಞಾನ ಅಂಶ ಏನಾಗಿರಬೇಕು ಮತ್ತು ಅದೇ ವ್ಯಕ್ತಿಯು ತಂತ್ರಜ್ಞಾನದ ದಿಕ್ಕನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದಾರೆಯೇ ಅಲ್ಲಿ ಅದು ಚಲಿಸುತ್ತದೆ ತಂತ್ರಜ್ಞಾನದ ಮುಂದಿನ ಅಂಶ ಏನಾಗಿರಬೇಕು ಈಗ ಅದೇ ವ್ಯಕ್ತಿ ಅದೇ ಗುಂಪು ಅದೇ ನಿಗಮವಾಗಿದ್ದರೆ ಆಗ ನೀವು ನಿಮ್ಮನ್ನು ಸುತ್ತುವರೆದಿರುವ ರೀತಿಯ ಬಲೆಗೆ ಬಲಿಯಾಗದಂತೆ ಜಾಗರೂಕರಾಗಿರಿ ಈಗ ಇದನ್ನು ಸುಲಭವಾಗಿ ಹೇಳಬಹುದೆಂದು ತೋರುತ್ತದೆ ಆದರೆ ಅದನ್ನು ಅನುಸರಿಸುವುದು ಅಷ್ಟು ಸುಲಭವಲ್ಲ ಎಂದು ನನಗೆ ತಿಳಿದಿದೆ ಮೊಬೈಲ್ ಅನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳುವಂತೆ ಮುಂದಿನದರಲ್ಲಿ ನಾನು ನಿಮಗೆ ಹೆಚ್ಚಿನ ವಿವರಣೆಗಳನ್ನು ನೀಡುತ್ತೇನೆ ಮತ್ತು ನಾವು ಅದಕ್ಕೆ ಹೋಗುವ ಮೊದಲು ನಿಮಗೆ ಎರಡು ಆಲೋಚನೆಗಳಿವೆ ಒಂದು ಪ್ರಸಿದ್ಧ ಆಲ್ಬರ್ಟ್ ಐನ್ಸ್ಟೈನ್ ಅವರಿಂದ ಅವರು ಬಹಳ ಹಿಂದೆಯೇ ಹೇಳಿದರು ಆದರೆ ಆ ಸಮಯದಲ್ಲಿ ಅವರು ಏನು ಹೇಳಿದರೂ ಅದು ನಿಜವಾಗಿದೆ ಎಂದು ತೋರುತ್ತದೆ ಈಗ ಸಮಕಾಲೀನ ಮಾಹಿತಿ ಯುಗದಲ್ಲಿ ಮತ್ತು ತಂತ್ರಜ್ಞಾನದ ಯುಗದಲ್ಲಿ ಅವರು ಹೇಳಿದರು ಆ ದಿನ ತಂತ್ರಜ್ಞಾನವು ನಮ್ಮ ಮಾನವ ಸಂವಹನವನ್ನು ಮೀರಿಸುತ್ತದೆ ಎಂದು ನಾನು ಹೆದರುತ್ತೇನೆ ಜಗತ್ತಿಗೆ ಮೂರ್ಖರ ತಲೆಮಾರು ಬರುತ್ತದೆ" ಮತ್ತು ನಾನು ಇದನ್ನು ಅರ್ಥೈಸಲು ಹೋಗುವುದಿಲ್ಲ ಮೊಬೈಲ್ ಫೋನ್ಗಳ ಬಗ್ಗೆ ಫೇಸ್ಬುಕ್ನಲ್ಲಿ ಲಭ್ಯವಿರುವ ಇನ್ನೊಂದನ್ನು ನೋಡಿ ಮತ್ತು ನೀವೇ ಹೋಲಿಕೆ ಮಾಡಿ ಮತ್ತು ತ್ವರಿತ ತೀರ್ಮಾನಕ್ಕೆ ಬರಬೇಕೆಂದು ನಾನು ಬಯಸುತ್ತೇನೆ ಮೊಬೈಲ್ ಫೋನ್ಗಳು ನಿಮ್ಮನ್ನು ನಿಮ್ಮಿಂದ ದೂರವಿರುವ ವ್ಯಕ್ತಿಗೆ ಹತ್ತಿರವಾಗಿಸುತ್ತದೆ ಆದರೆ ಅದು ನಿಮ್ಮ ಪಕ್ಕದಲ್ಲಿ ಕುಳಿತವರಿಂದ ನಿಮ್ಮನ್ನು ದೂರ ಮಾಡುತ್ತದೆ ಆದ್ದರಿಂದ ಇದು ನಿಮ್ಮಿಂದ ದೂರವಿರುವ ಜನರನ್ನು ಸಂಪರ್ಕಿಸುತ್ತದೆ ಆದರೆ ಅದು ನಿಮ್ಮ ಪಕ್ಕದಲ್ಲಿ ಕುಳಿತವರಿಂದ ನಿಮ್ಮನ್ನು ದೂರ ಮಾಡುತ್ತದೆ ಆದ್ದರಿಂದ ಮುಂದಿನ ಉಪನ್ಯಾಸದಲ್ಲಿ ಸಂವಹನಕ್ಕಾಗಿ ಮೊಬೈಲ್ ಅನ್ನು ಹೇಗೆ ಬಳಸಲಾಗುತ್ತದೆ ಆದರೆ ಅದನ್ನು ಎಷ್ಟು ಪರಿಣಾಮಕಾರಿಯಾಗಿ ಬಳಸಬೇಕು ಮತ್ತು ಎಷ್ಟು ನಿಷ್ಪರಿಣಾಮಕಾರಿಯಾಗಿ ಬಳಸಲಾಗುತ್ತಿದೆ ಎಂಬುದರ ಕುರಿತು ನಾನು ಹೆಚ್ಚು ಗಮನಹರಿಸಲಿದ್ದೇನೆ ಆದ್ದರಿಂದ ನಾನು ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತೇನೆ ಈ ವೀಡಿಯೊವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನಾನು ಹೇಳಿದಂತೆ ನಾವು ಈ ಕೋರ್ಸ್ನ ಅರ್ಧದಷ್ಟು ದಾಟಿದ್ದೇವೆ ಮತ್ತು ನಂತರ ನಮ್ಮೊಂದಿಗೆ ಇರಲು ನನಗೆ ತುಂಬಾ ಸಂತೋಷವಾಗಿದೆ ಮತ್ತೊಮ್ಮೆ ಧನ್ಯವಾದಗಳು